ಈಗ ಮ್ಯಾಗ್ನೆಟಿಕ್ ಸರ್ಕ್ಯೂಟ್ಗಳನ್ನು ಪ್ರಾರಂಭಿಸೋಣ ಮೊದಲನೆಯದು ಮ್ಯಾಗ್ನೆಟಿಕ್ ಸರ್ಕ್ಯೂಟ್ ವಿಷಯಗಳು ತುಂಬಾ ಸರಳ ಕೇವಲ ಒಂದು ಅಥವಾ ಎರಡು ವಿಷಯಗಳನ್ನು ಅರ್ಥಮಾಡಿಕೊಳ್ಳಬೇಕು ಮತ್ತು ಮುಂದಿನದು ಸುಲಭವಾದ ಸಂಗತಿಗಳು ವಿಶೇಷವಾಗಿ ಮ್ಯಾಗ್ನೆಟಿಕ್ ಸರ್ಕ್ಯೂಟ್ನಲ್ಲಿ ಕಪ್ಲಿಂಗ್ ಆದ್ದರಿಂದ ಅದನ್ನು ಅರ್ಥಮಾಡಿಕೊಳ್ಳಬೇಕು ಮತ್ತು ವಿಷಯಗಳನ್ನು ತುಂಬಾ ಸುಲಭ ಎಂದು ಕಂಡುಕೊಳ್ಳಬಹುದು ಆದ್ದರಿಂದ ವಾಸ್ತವವಾಗಿ ಒಂದು ಮ್ಯಾಗ್ನೆಟಿಕ್ ಸರ್ಕ್ಯೂಟ್ ಆಯಸ್ಕಾಂತದ ಸುತ್ತಲಿನ ಪ್ರದೇಶವನ್ನು ಮ್ಯಾಗ್ನೆಟಿಕ್ ಫೀಲ್ಡ್ ಮ್ಯಾಗ್ನೆಟ್ನ ಪರಿಣಾಮವನ್ನು ಕಂಡುಹಿಡಿಯಬಹುದು ಆದ್ದರಿಂದ ಈಗ ಇನ್ನೊಂದು ವಿಷಯವೆಂದರೆ ವಿದ್ಯುತ್ಕಾಂತೀಯ ವ್ಯವಸ್ಥೆಯು ನಮ್ಮ ಎಲೆಕ್ಟ್ರಿಕಲ್ ವಿಭಾಗದಲ್ಲಿರುವ ಎಲ್ಲಾ ತಿರುಗುವ ವಿದ್ಯುತ್ ಯಂತ್ರಗಳ ಅತ್ಯಗತ್ಯ ಅಂಶವಾಗಿದೆ ಮತ್ತು ಎಲೆಕ್ಟ್ರೋ ಮೆಕ್ಯಾನಿಕಲ್ ಸಾಧನಗಳು ಮತ್ತು ಟ್ರಾನ್ಸ್ಫಾರ್ಮರ್ನಂತೆ ಸ್ಥಿರ ಸಾಧನಗಳು ಆದ್ದರಿಂದ ನಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್ ವಿದ್ಯುತ್ ಮತ್ತು ಯಾಂತ್ರಿಕ ವ್ಯವಸ್ಥೆಯ ನಡುವೆ ಎರಡೂ ದಿಕ್ಕಿನಲ್ಲಿ ಶಕ್ತಿಯ ವಿನಿಮಯವನ್ನು ಅನುಮತಿಸುವ ಒಂದು ಜೋಡಿಸುವ ಮಾಧ್ಯಮವಾಗಿದೆ ಆದ್ದರಿಂದ ಅದನ್ನು ನಿಜವಾಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಎನ್ನಲಾಗುತ್ತದೆ ಆದ್ದರಿಂದ ಮುಂದಿನದು ವಿದ್ಯುತ್ ನ ಮಗ್ನೇಟಿಕ್ ಪರಿಣಾಮಗಳು ಈಗ ಇಲ್ಲಿ H ಅನ್ನು ವಾಸ್ತವವಾಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟೆನ್ಸಿಟಿ ಎಂದು ಕರೆಯಲಾಗುತ್ತದೆ ಎಂದು ಭಾವಿಸೋಣ ಮತ್ತು ಮೊದಲು ನಾನು ನಿಮಗೆ ಹೇಳುತ್ತೇನೆ ಇದು ಕಂಡಕ್ಟರ್ ವೃತ್ತಾಕಾರದ ಕಂಡಕ್ಟರ್ ಮತ್ತು ಫ್ಲಕ್ಸ್ ಎಂದರೆ ಆ ಫ್ಲಕ್ಸ್ ಲೈನ್ ಮತ್ತು ಈ ವಿಷಯವನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ಈ ಫ್ಲಕ್ಸ್ ಲೈನ್ ಎಂದರೆ ಕಾಗದವನ್ನು ತೆಗೆದುಕೊಂಡಾಗ ಕರೆಂಟ್ ಪ್ಲೇನ್ ಅಥವಾ ಕಾಗದವನ್ನು ಪ್ರವೇಶಿಸುತ್ತದೆ ಆದ್ದರಿಂದ ಇದು ಕರೆಂಟ್ ದಿಕ್ಕಾಗಿದ್ದರೆ ನನ್ನ ಹೆಬ್ಬೆರಳು ಕರೆಂಟ್ ದಿಕ್ಕಾಗಿದ್ದರೆ ಫ್ಲಕ್ಸ್ ಲೈನ್ ಕಣ್ಣು ಬೆರಳನ್ನು ಸುತ್ತಿ ಹಾಕಿಕೊಂಡಿರುತ್ತವೆ ಆದ್ದರಿಂದ ಇದು ಕರೆಂಟ್ ನ ದಿಕ್ಕು ಈ ಫ್ಲಕ್ಸ್ ಎಂದರೆ ಸಮತಲದಲ್ಲಿ ಅರ್ಥೈಸುವ ಕಾಗದದ ಮೇಲೆ ಕರೆಂಟ್ ಅನ್ನು ಪ್ರವೇಶಿಸುತ್ತಿದೆ ಮತ್ತು ಈ ದಿಕ್ಕಿನಲ್ಲಿ ಇದು ಫ್ಲಕ್ಸ್ನ ದಿಕ್ಕು ಆದ್ದರಿಂದ ಈ ಪ್ಲೇನ್ ಅನ್ನು ಕರೆಂಟ್ ಪ್ರವೇಶಿಸುತ್ತಿದೆ ಎಂದು ನಾನು ಹೇಳಿದರೆ ಅಥವಾ ಕಾಗದದ ನೋಟ್ಬುಕ್ನಲ್ಲಿ ಅದು ಪ್ರವೇಶಿಸುತ್ತಿದೆ ಎಂದು ಹೇಳಿದರೆ ಇದು ಪ್ರದಕ್ಷಿಣಾಕಾರವಾಗಿ ಚಲಿಸುವ ಫ್ಲಕ್ಸ್ನ ದಿಕ್ಕು ಅದಕ್ಕಾಗಿಯೇ ಇದು ಫ್ಲಕ್ಸ್ ಲೈನ್ ಮತ್ತು ಅದಕ್ಕಾಗಿಯೇ ಇದು ಫ್ಲಕ್ಸ್ ಲೈನ್ ಇದು ಪ್ರದಕ್ಷಿಣಾಕಾರದ ದಿಕ್ಕು ಇದು ವಾಸ್ತವವಾಗಿ ಕೈ ನಿಯಮ ಆದ್ದರಿಂದ ನಾನು ಒಂದು ಅಥವಾ ಎರಡು ಕೆಲವು ವಿಷಯಗಳನ್ನು ಅರ್ಥಮಾಡಿಕೊಳ್ಳಬೇಕು ಮತ್ತು ಇದು ಇಲ್ಲಿಂದ ಇಲ್ಲಿಗೆ ಇದನ್ನು ಸ್ವಲ್ಪ ದೂರದಲ್ಲಿ ತೆಗೆದುಕೊಳ್ಳಲಾಗುತ್ತದೆ ಇದನ್ನು ಮ್ಯಾಗ್ನೆಟಿಕ್ ಫ್ಲಕ್ಸ್ ಲೈನ್ ಎಂದು ಕರೆಯುವುದು ಆದ್ದರಿಂದ H ವಾಸ್ತವವಾಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟೆನ್ಸಿಟಿ ಅಥವಾ ಕೆಲವೊಮ್ಮೆ ಮ್ಯಾಗ್ನೆಟಿಕ್ ಐಸಿಂಗ್ ಫೋರ್ಸ್ ಎಂದು ಕರೆಯುತ್ತೇವೆ ಮತ್ತು ಇದು r ಎಂಬುದು ಇದು ನಂತರ ಆ r ಗೆ ಬರುತ್ತದೆ ಇದು ತ್ರಿಜ್ಯ ಆದ್ದರಿಂದ ಈ ಸಂದರ್ಭದಲ್ಲಿ ಅದನ್ನು ಸ್ಪಷ್ಟಗೊಳಿಸಲು ನನಗೆ ಅವಕಾಶ ಮಾಡಿಕೊಡಿ ಆದ್ದರಿಂದ H ವಾಸ್ತವವಾಗಿ ಇದು ಏಕರೂಪವಾಗಿರುತ್ತದೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ವಾಹಕದ ಸುತ್ತ ಏಕರೂಪವಾಗಿರುತ್ತದೆ ಆದ್ದರಿಂದ ಇದು ಮೂಲತಃ ಈ ಹಂತಕ್ಕೆ ಸ್ಪರ್ಶವಾಗಿರುತ್ತದೆ ಮತ್ತು ಅದು ಸ್ಥಿರವಾಗಿರುತ್ತದೆ ಆದ್ದರಿಂದ ಇದು ಕರೆಂಟ್ ಸುತ್ತಲಿನ ಫ್ಲಕ್ಸ್ ಆಗಿದೆ ಆದ್ದರಿಂದ ಕರೆಂಟ್ ಅನ್ನು ಹೊತ್ತೊಯ್ಯುವ ಉದ್ದವಾದ ನೇರ ಕಂಡಕ್ಟರ್ ಅದನ್ನು ನಾನು ಇಲ್ಲಿ ಬರೆದಿದ್ದೇನೆ ಪ್ಲೇನ್ ಕರೆಂಟ್ ಬಾಹ್ಯಾಕಾಶದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ನ್ನು ಸ್ಥಾಪಿಸಲು ಕಾರಣವಾಗುತ್ತದೆ ಒಂದು ಲೈನ್ ಆಫ್ ಫ್ಲಕ್ಸ್ ಕರೆಂಟ್ ನ ಸುತ್ತ ಒಂದು ಮುಚ್ಚಿದ ಮಾರ್ಗವಾಗಿದೆ ಅಂದರೆ ಮ್ಯಾಗ್ನೆಟಿಕ್ ಫೋರ್ಸ್ ಸ್ಪರ್ಶವಾಗಿರುತ್ತದೆ ಅದು ರೇಖೆಯ ಸುತ್ತಲೂ ಇರುತ್ತದೆ ಇದು H H ಎಂಬುದು ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಆದ್ದರಿಂದ ಫ್ಲಕ್ಸ್ ನ ದಿಕ್ಕನ್ನು ಬಲಗೈ ನಿಯಮದಿಂದ ಪಡೆಯಬಹುದು ನಾನು ನಿಮಗೆ ಈಗ ವಿವರಿಸುತ್ತೇನೆ ಅದನ್ನೇ ಇಲ್ಲಿ ತೋರಿಸಲಾಗಿದೆ ಆದ್ದರಿಂದ ಈಗ H ಅನ್ನು ಉಂಟುಮಾಡುವ ಕರೆಂಟ್ ಎಂದು ವ್ಯಾಖ್ಯಾನಿಸಲಾಗಿದೆ ನಂತರ ಉಂಟಾಗುವ ಕರೆಂಟ್ ಯಾವುದು ಫ್ಲಕ್ಸ್ ರೇಖೆಯ ಪ್ರತಿ ಯುನಿಟ್ ಉದ್ದವು ಕರೆಂಟ್ ಅನ್ನು ಸುತ್ತುವರಿಯುತ್ತದೆ ಈಗ ಈ ಸಂದರ್ಭದಲ್ಲಿ ಸಮ್ಮಿತಿಯ ಕಾರಣದಿಂದಾಗಿ ಪ್ರತಿ ಫ್ಲಕ್ಸ್ ರೇಖೆಯ ಉದ್ದಕ್ಕೂ H ಏಕರೂಪವಾಗಿರುತ್ತದೆ ಆದ್ದರಿಂದ ಇದು ನಿಜವಾಗಿ ನೋಡಿದರೆ ಅದು ಈ ಫ್ಲಕ್ಸ್ ಲೈನ್ ಅನ್ನು ಏಕಕೇಂದ್ರಕ ಮತ್ತು ಏಕರೂಪ ಎಂದು ಕರೆಯಲಾಗುತ್ತದೆ ಆದ್ದರಿಂದ H ವಾಸ್ತವವಾಗಿ ಪ್ರತಿ ಫ್ಲಕ್ಸ್ನಲ್ಲೂ ಸ್ಪರ್ಶ ಮತ್ತು ಏಕರೂಪವಾಗಿರುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಸಮ್ಮಿತಿಯ ಕಾರಣದಿಂದಾಗಿ ಪ್ರತಿ ಫ್ಲಕ್ಸ್ ಲೈನ್ಗಳ ಉದ್ದಕ್ಕೂ H ಏಕರೂಪವಾಗಿರುತ್ತದೆ ತ್ರಿಜ್ಯ r ನಲ್ಲಿನ ಯಾವುದೇ ಫ್ಲಕ್ಸ್ ಲೈನ್ಗೆ H ಒಂದು ಫ್ಲಕ್ಸ್ ರೇಖೆಯ ಉದ್ದಕ್ಕೂ ಸ್ಪರ್ಶವಾಗಿರುತ್ತದೆ ಆದ್ದರಿಂದ ಪ್ರತಿ ಮೀಟರ್ಗೆ H I 2 π r ಆಂಪಿಯರ್ ಅಂದರೆ ಇದು ರೇಖಾಚಿತ್ರದಲ್ಲಿ r ನ ಫ್ಲಕ್ಸ್ ಲೈನ್ನ ತ್ರಿಜ್ಯವಾಗಿದೆ ಇದು ಫ್ಲಕ್ಸ್ ಲೈನ್ r ನ ತ್ರಿಜ್ಯ ಇದು ಫ್ಲಕ್ಸ್ ಲೈನ್ನ ತ್ರಿಜ್ಯ r ಮತ್ತು ಇದು ಏಕರೂಪವಾಗಿದೆ ಇದು ವೃತ್ತಾಕಾರವಾಗಿದೆ ಆದ್ದರಿಂದ ಇದು ಸುತ್ತಳತೆ 2 π r ಆಗಿದ್ದು ಅದು ನಿಜವಾದ ಉದ್ದ l 2 π r ಆಗಿದೆ ಆದ್ದರಿಂದ H ಅದು I 2 π r ಆಗಿರುತ್ತದೆ ಇದು ಪ್ರತಿ ಮೀಟರ್ಗೆ ಆಂಪಿಯರ್ ಆಗಿದೆ ಆಂಪಿಯರ್ ಪರ್ ಮೀಟರ್ ಇದು ಎಂಪಿಯರ್ ಆಂಪಿಯರ್ನ ನಿಯಮ ಆದ್ದರಿಂದ ನಾನು ಅದನ್ನು ಸ್ಪಷ್ಟಗೊಳಿಸುತ್ತೇನೆ ಆದ್ದರಿಂದ ಇದು ವಾಸ್ತವವಾಗಿ ಮೀಟರ್ಗೆ H I 2 π r ಆಂಪಿಯರ್ ಎಂದು ಕರೆಯುವುದು ಆಂಪಿಯರ್ನ ನಿಯಮ ಈಗ ಈ ಫ್ಲಕ್ಸ್ ಡೆನ್ಸಿಟಿ ಕ್ಕೆ ಸ್ಥಿರವಾಗಿರುತ್ತದೆ ಅಂದರೆ B ಫ್ಲಕ್ಸ್ ಸಾಂದ್ರತೆಯಾಗಿದ್ದರೆ ಅದು ಟೆಸ್ಲಾ ಅಥವಾ ವೆಬರ್ ಮೀಟರ್ 2 ಯುನಿಟ್ ಆಗಿದೆ ಮತ್ತು H ಕಾಂತಕ್ಷೇತ್ರದ ಆಂಪಿಯರ್ ಪ್ರತಿ ಮೀಟರ್ ಅಥವಾ ನಂತರ ಅದು ಮೀಟರ್ಗೆ ಆಂಪಿಯರ್ ಟನ್ ಆಗಿರುತ್ತದೆ ಅದು B H ಸ್ಥಿರವಾಗಿರುತ್ತದೆ ನಂತರ ಅದರ ಫ್ಲಕ್ಸ್ ಸಾಂದ್ರತೆ ಮ್ಯಾಗ್ನೆಟೈಜಿಂಗ್ ಫೋರ್ಸ್ ಅನುಪಾತವು ಯಾವಾಗಲೂ ಸ್ಥಿರವಾಗಿರುತ್ತದೆ ಮತ್ತು ಈ ಸ್ಥಿರಾಂಕವನ್ನು 0 ಎಂದು ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ permiability of free space ಅಥವಾ magnetic space constant ಇದನ್ನು permiability of free space ಅಥವಾ magnetic space constant ಎಂದು ಕರೆಯಲಾಗುತ್ತದೆ ಮತ್ತು 0 ಒಂದೋ 4 π 10 7ಆಂಪಿಯರ್ ಮೀಟರ್ಗೆ ವೆಬರ್ ಅಥವಾ ಅದು ಪ್ರತಿ ಮೀಟರ್ಗೆ ಹೆನ್ರಿ ಈ ಘಟಕ ಅಥವಾ ಈ ಘಟಕ ವೆಬರ್ ಪ್ರತಿ ಆಂಪಿಯರ್ ಮೀಟರ್ ಅಥವಾ ಹೆನ್ರಿ ಪ್ರತಿ ಮೀಟರ್ ಆದ್ದರಿಂದ B 0 H B ಎಂಬುದು flux density ಇದು 0 H ಮತ್ತು ಇದು Weber per meter 2 ಅಥವಾ ಟೆಸ್ಲಾ ಅದು ಯುನಿಟ್ ಆಗಿದೆ ಆದ್ದರಿಂದ free space ನ್ನು ಹೊರತುಪಡಿಸಿ ಎಲ್ಲಾ ಮಾಧ್ಯಮಗಳಿಗೆ ವಾಸ್ತವವಾಗಿ B 0 r H ಆದ್ದರಿಂದ ಇಲ್ಲಿ r ಎಂಬುದು relative permeability ಯಾಗಿದೆ ಮತ್ತು ನಿರ್ವಾತದಲ್ಲಿ flux density in the material divided flux density in a vacuum ಎಂದು ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ಇದು ಆಯಾಮವಿಲ್ಲದ ಪ್ರಮಾಣವಾಗಿದೆ ಏಕೆಂದರೆ ನ್ಯೂಮರೇಟರ್ ಅಂಶವು ಫ್ಲಕ್ಸ್ ಡೆನ್ಸಿಟಿ ಡಿನೋಮಿನೇಟರ್ ಸಹ ಫ್ಲಕ್ಸ್ ಡೆನ್ಸಿಟಿಯನ್ನು ಹೊಂದಿರುತ್ತದೆ ಆದ್ದರಿಂದ ಇದು ಮೂಲತಃ ಆಯಾಮರಹಿತ ಸ್ಥಿರವಾಗಿರುತ್ತದೆ ಆದ್ದರಿಂದ ವಸ್ತುವಿನಲ್ಲಿ ಫ್ಲಕ್ಸ್ ಸಾಂದ್ರತೆ ಆದ್ದರಿಂದ ನಿರ್ವಾತದಲ್ಲಿ ಫ್ಲಕ್ಸ್ ಸಾಂದ್ರತೆ ಆಗಿದೆ ಆದ್ದರಿಂದ r ಆಯಸ್ಕಾಂತೀಯ ವಸ್ತುಗಳ ಪ್ರಕಾರದೊಂದಿಗೆ ಬದಲಾಗುತ್ತದೆ ಮತ್ತು ಇದು ನಾನು ನಿಮಗೆ ಹೇಳಿದ ಫ್ಲಕ್ಸ್ ಸಾಂದ್ರತೆಯ ಅನುಪಾತವಾಗಿರುವುದರಿಂದ ಅದಕ್ಕೆ ಯಾವುದೇ ಯೂನಿಟ್ ಇಲ್ಲ ಅದು ಆಯಾಮರಹಿತವಾಗಿರುತ್ತದೆ ಅಲ್ಲದೆ B H ಎಂದು ಬರೆಯಬಹುದು 0 ರ ಬದಲು ಯಾವುದೇ ವಸ್ತುವಿನಲ್ಲಿ H ಅನ್ನು ಬರೆಯಬಹುದು ಆದ್ದರಿಂದ ಎಲ್ಲಿ μ μ0 μr ಇದನ್ನು absolute permeability ಅದು ಮೀಟರ್ 2 ಆದ್ದರಿಂದ Φ B A ಅದು ವೆಬರ್ ಆದ್ದರಿಂದ ಇದು ಸರಳವಾಗಿದೆ ಆದ್ದರಿಂದ B μ H μ 0 μ r ಮತ್ತು Φ BA ಈಗ ಮ್ಯಾಗ್ನೆಟಿಕ್ ಸರ್ಕ್ಯೂಟ್ಗಳು ಫೆರೋಮ್ಯಾಗ್ನೆಟಿಕ್ ವಸ್ತುಗಳ ಟೊರೊಯ್ಡಲ್ ರಿಂಗ್ ಅನ್ನು ಪರಿಗಣಿಸೋಣ ಅಲ್ಲಿμ 1 ಕ್ಕಿಂತ ದೊಡ್ಡದಾದರೆ ಅದು ಕಬ್ಬಿಣ ಬಹುಶಃ ಕೋಬಾಲ್ಟ್ ಮತ್ತು ನಿಕಲ್ ಇತ್ಯಾದಿ ಆದ್ದರಿಂದ ಇದನ್ನುಟೊರೊಯ್ಡಲ್ ರಿಂಗ್ ಎಂದು ಪರಿಗಣಿಸಲಾಗುತ್ತದೆ ಈಗ ಇದು ವೃತ್ತಾಕಾರದ ಉಂಗುರವಾಗಿದೆ ಏನು ಮಾಡಬೇಕೆಂದರೆ ಸರಾಸರಿ ಮಾರ್ಗ ಎಂದು ತೆಗೆದುಕೊಳ್ಳುತ್ತದೆ ಇದು ನಿಜವಾಗಿ ಫ್ಲಕ್ಸ್ ಪಥ ಎಂದರ್ಥ ಸರಾಸರಿ ದೂರವನ್ನು ತೆಗೆದುಕೊಳ್ಳುತ್ತದೆ ಆದ್ದರಿಂದ ಇಲ್ಲಿಂದ ತ್ರಿಜ್ಯವು ಕ್ಯಾಪಿಟಲ್ R ಮತ್ತು ಇದು ಕೋರ್ ವೃತ್ತಾಕಾರದ ಕೋರ್ ಆಗಿದೆ ಆದ್ದರಿಂದ ಇದು ವ್ಯಾಸವು d ಅದರ ವ್ಯಾಸವು d ಆಗಿದ್ದರೆ ಪ್ರದೇಶ ವು π 4 d 2 ಆಗಿರುತ್ತದೆ ಅದು ಮೀಟರ್ ಆಗಿದ್ದರೆ ಅದು ಮೀಟರ್ 2 ಆಗಿದ್ದರೆ d ಮೀಟರ್ನಲ್ಲಿದ್ದರೆ ಇದು cross sectional area ಇದು ವೃತ್ತಾಕಾರವಾಗಿದೆ ಇದು ಸರಾಸರಿ ಫ್ಲಕ್ಸ್ ಪಥ ಈಗ ಅದನ್ನು ಸ್ಪಷ್ಟಗೊಳಿಸೋಣ ನಾನು ಸ್ವಲ್ಪ ಮೇಲಕ್ಕೆ ಚಲಿಸುತ್ತೇನೆ ಈಗ ಈ ರೇಖಾಚಿತ್ರವನ್ನು ನೋಡಿದರೆ ಇದು ನೋಡಿದರೆ ಈ ಕಾಯಿಲ್ ಟೊರೊಯ್ಡಲ್ ರಿಂಗ್ನ ಮೇಲೆ ಸುತ್ತಲಾಗಿದೆ ಈಗ ಪ್ರಸ್ತುತ ಅದನ್ನು ನಮೂದಿಸುತ್ತಿದೆ ಈ ಕರೆಂಟ್ ಈ ಉಂಗುರವನ್ನು ಪ್ರವೇಶಿಸುತ್ತಿದೆ N ಸಂಖ್ಯೆಯ ತಿರುವು ಭಾಗವೂ ಸಹ ಪರಿಹರಿಸಲ್ಪಡುತ್ತದೆ ಮತ್ತು ನಂತರ ಇದು ಸರಾಸರಿ ಫ್ಲಕ್ಸ್ ಮಾರ್ಗವಾಗಿದೆ ಈಗ ಪ್ರಶ್ನೆಯೆಂದರೆ ಅದು ಕಾಯಿಲ್ ಕಾಯಿಲ್ ನ್ನು ಹೊಂದಿದ್ದರೆ ಕಾಯಿಲ್ ನ್ನುಈ ರೀತಿ ಸುತ್ತಿಕೊಳ್ಳಿ ಈ ರೀತಿ ನ್ನು ಈ ರೀತಿ ಹಿಡಿಯುತ್ತದೆ ಮತ್ತು ಇದು ಕರೆಂಟ್ ಪ್ರವೇಶಿಸುತ್ತಿದೆ ಇದು ಕರೆಂಟ್ ಪ್ರವೇಶ ಇದು ಕರೆಂಟ್ ಮತ್ತು ಅಂತಿಮವಾಗಿ ಕರೆಂಟ್ ನಿರ್ಗಮಿಸುತ್ತಿದೆ ಆದ್ದರಿಂದ ಕಂಡಕ್ಟರ್ ಅನ್ನು ಈ ರೀತಿ ಹಿಡಿದರೆ ಇದು ಸರಾಸರಿ ಫ್ಲಕ್ಸ್ ಪಥದ ದಿಕ್ಕಾಗುತ್ತದೆ ಇದು ಫ್ಲಕ್ಸ್ ಪಥದ ದಿಕ್ಕು ನಾನು ಉದಾಹರಣೆಗೆ ಇದನ್ನು ಈ ಕಂಡಕ್ಟರ್ ಅನ್ನುಈ ರೀತಿ ಹಿಡಿದರೆ ನಂತರ ಇದು ಫ್ಲಕ್ಸ್ ಪಥದ ದಿಕ್ಕಾಗುತ್ತದೆ ಆದ್ದರಿಂದ ನಾನು ಇದನ್ನು ಈ ರೀತಿ ಮಾಡಿದರೆ ಅದಕ್ಕಾಗಿಯೇ ಇದು ನನ್ನ ದಿಕ್ಕಾಗಿದೆ ಇದು ನಾನು ಕರೆಂಟ್ ನ ದಿಕ್ಕಿನಲ್ಲಿ ಅರ್ಥೈಸುತ್ತೇನೆ ಅದನ್ನು ಹಿಡಿಯುತ್ತದೆ ಮತ್ತು ನಂತರ ಈ ಹೆಬ್ಬೆರಳು ಫ್ಲಕ್ಸ್ ಪಥದ ದಿಕ್ಕಾಗುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಇದನ್ನು ಈ ರೀತಿ ಕೈಯಂತೆ ಮಾಡಿದರೆ ಈ ಅಂಕುಡೊಂಕಾದ ಕೈಯನ್ನು ಈ ರೀತಿ ಹಿಡಿದರೆ ಹೆಬ್ಬೆರಳು ಫ್ಲಕ್ಸ್ ಪಥದ ದಿಕ್ಕಾಗುತ್ತದೆ ಆದ್ದರಿಂದ ಇದು ಸರಾಸರಿ ಫ್ಲಕ್ಸ್ ಮಾರ್ಗವಾಗಿದೆ ಮತ್ತು ಕೆಲವು ಸೋರಿಕೆ ಉಂಟಾಗುತ್ತದೆ ಆದ್ದರಿಂದ ಈ ರೇಖೆಯು ಕೆಲವು ಸೋರಿಕೆ ಹರಿವಿನ ಮಾರ್ಗವಾಗಿದೆ ಆದ್ದರಿಂದ ಅದು ನಿಜವಾಗಿ ಬರುತ್ತಿದೆ ಅದನ್ನು ಕೈಯಲ್ಲಿ ಹಿಡಿದರೆ ಅದರ ನಿಜವಾಗಿ ದಿಕ್ಕು ಹೆಬ್ಬೆರಳಿನ ದಿಕ್ಕಿನಂತೆ ಇರುತ್ತದೆ ಆದ್ದರಿಂದ ಇದು ನಿಜವಾಗಿ ನಾನು ಮತ್ತು ಇದು N turns ಎಂದು ಕರೆಯುತ್ತೇವೆ ಉದಾಹರಣೆಗೆ ಇಲ್ಲಿಂದ ಊಹಿಸಿಕೊಳ್ಳಿ ಇದರ ತಿಕ್ನೆಸ್ ಎಂದು ದೇವೆ ಕರೆಯುತ್ತೇವೆ ಆದ್ದರಿಂದ ಸರಾಸರಿ ಫ್ಲಕ್ಸ್ ಮಾರ್ಗವನ್ನು ಅನುಸರಿಸಿ ಆದ್ದರಿಂದ ಇದು ನನ್ನ ಸರಾಸರಿ ಫ್ಲಕ್ಸ್ ಮಾರ್ಗವಾಗಿದೆ ಆದ್ದರಿಂದ ಯಾವ ದಿಕ್ಕಿನಲ್ಲಿ ಫ್ಲಕ್ಸ್ ಲೈನ್ ತೋರಿಸುತ್ತದೆ ಅದು DC ಸರ್ಕ್ಯೂಟ್ ವೋಲ್ಟೇಜ್ ಕರೆಂಟ್ ಮ್ಯಾಗ್ನೆಟಿಕ್ ಸರ್ಕ್ಯೂಟ್ಗೆ ಕರೆಂಟ್ ಪ್ರತಿರೋಧಕ್ಕೆ ಹೋಲುತ್ತದೆ ಎಂದು ತೋರಿಸುತ್ತದೆ ಆದ್ದರಿಂದ ಇದರರ್ಥ ತ್ರಿಜ್ಯವು ತ್ರಿಜ್ಯ R cross section of the diameter ವು d ಆದ್ದರಿಂದ ಈ ಸಂದರ್ಭದಲ್ಲಿ ಕಾಯಿಲ್ ಸುತ್ತಲ್ ಪಟ್ಟಿರುವುದರಿಂದ ಕೋರ್ ಎಂದು ಕರೆಯಲ್ಪಡುವ ಉಂಗುರವು ಉತ್ಸುಕವಾಗಿದೆ ಅದು ನಾನು ಹೇಳಿದ ಕರೆಂಟ್ ಅನ್ನು ಹೊತ್ತೊಯ್ಯುವ N ತಿರುವುಗಳೊಂದಿಗೆ ಆದ್ದರಿಂದ ಇದರರ್ಥ ಕೋರ್ನಲ್ಲಿನ ಫ್ಲಕ್ಸ್ ಲೈನ್ಸ್ Fm N I ನ ಕರೆಂಟ್ ಅನ್ನು ಸುತ್ತುವರಿಯುತ್ತದೆ ಆದ್ದರಿಂದ ಇದು ವಾಸ್ತವವಾಗಿ ತಿರುವುಗಳ ಸಂಖ್ಯೆ N ಆಗಿದೆ ಅದು I ಆದ್ದರಿಂದ ಮ್ಯಾಗ್ನೆಟೈಜಿಂಗ್ ಫೋರ್ಸ್ ಅಥವಾ ಕೆಲವೊಮ್ಮೆ m m f ಎಂದು ಕರೆಯಿರಿ ಅದು Fm N I ಆಂಪಿಯರ್ ತಿರುವುಗಳೆಂದು ಹೇಳುತ್ತದೆ I ಆಂಪಿಯರ್ ಮತ್ತು N ಟರ್ನ್ ಆಗಿದ್ದರೆ ಅದರ unity ಆಂಪಿಯರ್ ಟರ್ನ್ ಎಂದು ಹೇಳಬಹುದು ಈಗ ನಾನು ನಿಮಗೆ ಹೇಳಿರುವ ಕರೆಂಟ್ ಯಾವುದು ಈ causative current ವಾಗಿದೆ ಆದ್ದರಿಂದ ಈ ಹರಿವನ್ನು ಸ್ಥಾಪಿಸುತ್ತದೆ ಆದ್ದರಿಂದ ಇದನ್ನು ಮ್ಯಾಗ್ನೆಟೋಮೋಟಿವ್ ಫೋರ್ಸ್ ಎಂದು ಕರೆಯಲಾಗುತ್ತದೆ ಕೆಲವೊಮ್ಮೆ ಇದನ್ನು m m f ಎಂದು ಕರೆಯುತ್ತಾರೆ ಆದ್ದರಿಂದ ಮ್ಯಾಗ್ನೆಟೋಮೋಟಿವ್ ಫೋರ್ಸ್ ಆದ್ದರಿಂದ Fm ವಾಸ್ತವವಾಗಿ ಮ್ಯಾಗ್ನೆಟೋಮೋಟಿವ್ ಫೋರ್ಸ್ ಆಗಿದೆ ಕೆಲವೊಮ್ಮೆ ಇದನ್ನು m m f ಎಂದು ಕರೆಯುತ್ತಾರೆ ಆದ್ದರಿಂದ symmetry ಇದನ್ನು H NI 2 π R ಎಂದು ಬರೆಯಬಹುದು ಇದು ಉದ್ದ ಆದ್ದರಿಂದ ಆಂಪಿಯರ್ turns ಪ್ರತಿ ಮೀಟರ್ಗೆ ಮತ್ತು ನಂತರ NI Fm ಇಲ್ಲಿ Fm NI ಅನ್ನುವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ಇಲ್ಲಿ ಹಾಕಿದರೆ ಅದು Fm 2 π R ಆಂಪಿಯರ್ per turn per meter ಗಳಾಗಿರುತ್ತದೆ ಅಥವಾ ಪ್ರತಿ ಮೀಟರ್ಗೆ H Fm l ಆಂಪಿಯರ್ turns per meter ಎಂದು ಬರೆಯಬಹುದು ಅದು l ವಾಸ್ತವವಾಗಿ ಸರಾಸರಿ ಫ್ಲಕ್ಸ್ ಪಥದ ಉದ್ದ ಅಂದರೆ 2 π R ಸುತ್ತಳತೆ ಆದ್ದರಿಂದ ಮುಂದಿನದು ಸರಾಸರಿ ಫ್ಲಕ್ಸ್ ಸಾಂದ್ರತೆ ಅದು ತಿಳಿದಿದೆ B H ಆದ್ದರಿಂದ H Fm l ಆದ್ದರಿಂದ B Fm l Weber per meter 2 ಅಥವಾ ಟೆಸ್ಲಾ ಅಥವಾ ಇದು unit ಆಗಿದೆ ಈಗ ಫ್ಲಕ್ಸ್ A B A ಎಂಬುದು cross sectional area ಎಂದು ಕರೆಯಲಾಗುತ್ತದೆ ಇದನ್ನು ಮ್ಯಾಗ್ನೆಟಿಕ್ ಸರ್ಕ್ಯೂಟ್ನ ಹಿಂಜರಿಕೆ ಎಂದು ಕರೆಯಲಾಗುತ್ತದೆ ಅಥವಾ P 1 R ಇದನ್ನುWeber per ampere turns ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇಲ್ಲಿ ಅದು R ಎಂಬುದು ampere turns per Weber ಮತ್ತು P ಎಂಬುದು R ನ reciprocal ಆಗಿದೆ ಇದು ಕೇವಲ ವೆಬರ್ ಆಗಿರುತ್ತದೆ ಈ unit ವೆಬರ್ ಅಥವಾ ಮ್ಯಾಗ್ನೆಟಿಕ್ ಸರ್ಕ್ಯೂಟ್ನ ಈ physical permeance ದ ampere turns ಗಳಾಗಿರುತ್ತದೆ ಆದ್ದರಿಂದ ವಾಸ್ತವವಾಗಿ DC ಸರ್ಕ್ಯೂಟ್ನಲ್ಲಿ ಆ Fm ಅನ್ನು ಹೋಲಿಸಿದರೆ DC ಸರ್ಕ್ಯೂಟ್ Fm ನಲ್ಲಿನ ವೋಲ್ಟೇಜ್ ಅನ್ನು ಕರೆಯುವಂತೆಯೇ ಇಲ್ಲಿ ಅದು m m f ಆಗಿದೆ ಈಗ ವಾಸ್ತವವಾಗಿ DC ಸರ್ಕ್ಯೂಟ್ಗಳಲ್ಲಿ ಇದು ಕರೆಂಟ್ ಆಗಿದ್ದರೆ ಇಲ್ಲಿ ಮ್ಯಾಗ್ನೆಟಿಕ್ ಸರ್ಕ್ಯೂಟ್ಗೆ ಫ್ಲಕ್ಸ್ ಹೋಲುತ್ತದೆ R DC ಸರ್ಕ್ಯೂಟ್ನಲ್ಲಿನ ಪ್ರತಿರೋಧವಾಗಿದೆ ಆದರೆ ಮ್ಯಾಗ್ನೆಟಿಕ್ ಸರ್ಕ್ಯೂಟ್ನಲ್ಲಿ ಇದು reluctance ಅದು ಅದಕ್ಕೆ ಹೋಲುವ ಸಾದೃಶ್ಯವಾಗಿದೆ ಮತ್ತು DC ಸರ್ಕ್ಯೂಟ್ನಲ್ಲಿ permeance g 1 R ಇಲ್ಲಿ ವಾಹಕತೆಯು 1 R ಆಗಿರುವWeber per ampere turns ಆದ್ದರಿಂದ ಮ್ಯಾಗ್ನೆಟಿಕ್ ಸರ್ಕ್ಯೂಟ್ನ permeance ಆದ್ದರಿಂದ ಇದರರ್ಥ ನಾನು ಅದನ್ನು ಸಾದೃಶ್ಯದ ವಿಷಯವನ್ನು ಹೋಲುವ ಕೋಷ್ಟಕ ರೂಪದಲ್ಲಿ ಇಟ್ಟರೆ ವಿದ್ಯುತ್ ಸರ್ಕ್ಯೂಟ್ಗಳು emf E ಮ್ಯಾಗ್ನೆಟಿಕ್ ಸರ್ಕ್ಯೂಟ್ನಲ್ಲಿ ವೋಲ್ಟ್ ಎಂದು ಹೇಳಲಾಗುತ್ತದೆ ಅದು Fm ಅನ್ನು ಹೋಲುತ್ತದೆ ಇಲ್ಲಿ ಕರೆಂಟ್ I ಆಂಪಿಯರ್ ಮ್ಯಾಗ್ನೆಟಿಕ್ ಸರ್ಕ್ಯೂಟ್ನಲ್ಲಿ ಫ್ಲಕ್ಸ್ ವೆಬರ್ ಗೆ ಹೋಲುತ್ತದೆ ಈಗ ಪ್ರತಿ ಮ್ಯಾಗ್ನೆಟಿಕ್ ಸರ್ಕ್ಯೂಟ್ನಲ್ಲಿ ವಿದ್ಯುತ್ ಸರ್ಕ್ಯೂಟ್ನಲ್ಲಿ R ಓಮ್ ಪ್ರತಿರೋಧ ವೆಬರ್ ಅಥವಾ ಹೆನ್ರಿ ಅಥವಾ ಪರಸ್ಪರ R ampere turns per Weber ಅಥವಾ reciprocal ಹೆನ್ರಿ to the power H 2 ಅಂದರೆ 1 ಹೆನ್ರಿ ಮತ್ತು ಕರೆಂಟ್ I E R ಅದು emf R ಎಂದು ತಿಳಿದಿದೆ ಮತ್ತು ಇಲ್ಲಿ ಫ್ಲಕ್ಸ್ ಅದು ಸಹ Fm R ಗೆ ಹೋಲುತ್ತದೆ ಏಕೆಂದರೆ Fm E ಗೆ ಹೋಲುತ್ತದೆ ಮತ್ತು R reluctance ಎಂದು ಕರೆಯುತ್ತಾರೆ ಮ್ಯಾಗ್ನೆಟಿಕ್ ಸರ್ಕ್ಯೂಟ್ ಅನ್ನು ಪರಿಹರಿಸುವಾಗ ಸೂಪರ್ ಪೊಸಿಷನ್ ಮಾಡುವ ವಿಧಾನವನ್ನು ಅನುಸರಿಸುತ್ತೇವೆ ಇಲ್ಲಿ ಸಹ ಮ್ಯಾಗ್ನೆಟಿಕ್ ಸರ್ಕ್ಯೂಟ್ ಅನ್ನು ಚಿತ್ರಿಸಬಹುದು ಮತ್ತು ಈ ರೀತಿ ಪರಿಹರಿಸಬಹುದು ಆದ್ದರಿಂದ ವಿಷಯಗಳು ತುಂಬಾ ಸರಳವಾಗಿದೆ ಕೇವಲ ಒಂದು ವಿಷಯವೆಂದರೆ ಕೈ ನಿಯಮ ಸ್ವಲ್ಪ ಕೈ ನಿಯಮವನ್ನು ವಿವಿಧ ಉದ್ದೇಶಗಳಿಗಾಗಿ ಅನ್ವಯಿಸುತ್ತೇವೆ ಆದ್ದರಿಂದ polarity ನಿಯಮದಿಂದ ಆದ್ದರಿಂದ ಈಗ DC ಸರ್ಕ್ಯೂಟ್ ಮ್ಯಾಗ್ನೆಟಿಕ್ ಸರ್ಕ್ಯೂಟ್ ಅನ್ನು ಈ ರೀತಿ ಮಾಡಿದರೆ ಆದ್ದರಿಂದ ಇದು Fm ಮತ್ತು ಇದು R ವಾಸ್ತವವಾಗಿ ಇದನ್ನು ಹೇಗೆ ತೆಗೆದುಕೊಂಡಿದ್ದೀರಿ ಎಂದರೆ ಈ ರೇಖಾಚಿತ್ರವನ್ನು ನೋಡಿದಾಗ ಕಂಡಕ್ಟರ್ ಅನ್ನು ನಾನು ಹಿಡಿದಾಗ ಮತ್ತು ಹೆಬ್ಬೆರಳು ಅದು ಫ್ಲಕ್ಸ್ನ ದಿಕ್ಕಾಗುತ್ತದೆ ಆದ್ದರಿಂದ ಇದರರ್ಥ ಇದು ನನ್ನ ಫ್ಲಕ್ಸ್ ಲೈನ್ ಆದ್ದರಿಂದ ಇದು ದಿಕ್ಕಿನ ಕರೆಂಟ್ ನಂತೆ ಧನಾತ್ಮಕ ಟರ್ಮಿನಲ್ ಅನ್ನು ಮುನ್ನಡೆಸುತ್ತದೆ ಎಲೆಕ್ಟ್ರಿಕ್ DC ಸರ್ಕ್ಯೂಟ್ ಗೆ ಧನಾತ್ಮಕ ಟರ್ಮಿನಲ್ಗಾಗಿ ವೋಲ್ಟೇಜ್ ಮೂಲವನ್ನು ತೆಗೆದುಕೊಂಡಾಗ ಕರೆಂಟ್ ಧನಾತ್ಮಕ ಟರ್ಮಿನಲ್ ಅನ್ನು ಬಿಡುತ್ತದೆ ಇದರರ್ಥ ಇದು ನನ್ನ ಮತ್ತು ನಂತರ ಇದು ನನ್ನ ಆದ್ದರಿಂದ ಇದು ನನ್ನ Fm Fm ಈ N I l ಅದು ampere turns per meter ಇದರರ್ಥ ಯಾರ ದಿಕ್ಕಿನಲ್ಲಿ ಫ್ಲಕ್ಸ್ ತೆಗೆದುಕೊಳ್ಳಬೇಕು ಎಂಬುದನ್ನು ನೋಡಬೇಕು ಆದ್ದರಿಂದ ಕಂಡಕ್ಟರ್ ಅನ್ನು ಹಿಡಿದರೆ ಫ್ಲಕ್ಸ್ ಹೊರಬರುತ್ತಿದೆ ತದನಂತರ reluctance ಅನ್ನು ಹಾಕಿ ಮತ್ತು ಸರ್ಕ್ಯೂಟ್ ಅನ್ನು ಮುಚ್ಚಿ ಆದ್ದರಿಂದ ಇದು ವಾಸ್ತವವಾಗಿ Fm ಆಗಿದೆ ಆದ್ದರಿಂದ Φ ವಾಸ್ತವವಾಗಿ Fm reluctance ಮತ್ತು Fm N I l ಆದ್ದರಿಂದ ಫ್ಲಕ್ಸ್ ಒಂದು ದಿಕ್ಕಿನಲ್ಲಿ ಇದ್ದಾಗ ಫ್ಲಕ್ಸ್ ಈ ರೀತಿ ಬಿಡುತ್ತಿದೆ ಎಂದು ನೋಡಿ ನಂತರ ಇದು ಆಗಿರುತ್ತದೆ ಇದು ಹೋಲಿಕೆಗಾಗಿ ಆದರೆ ಬೇರೆ ರೀತಿಯಲ್ಲಿ ನೋಡಿದರೆ ಫ್ಲಕ್ಸ್ನ ದಿಕ್ಕನ್ನು ನೋಡಬಹುದಾದರೆ ಈ ರೀತಿ ಇರುತ್ತದೆ ನಂತರ ಇದು ಆಗಿರುತ್ತದೆ ಮತ್ತು ಇದು ಹೀಗಿರುತ್ತದೆ ಇದು ಫ್ಲಕ್ಸ್ನ ನಿರ್ದೇಶನವಾಗಿದೆ ಅದು ಸಿಕ್ಕಿದೆ ಎಂದು ನಾನು ಭಾವಿಸುತ್ತೇನೆ ಇದನ್ನು ನಾನು ಮಾಡುತ್ತೇನೆ ಆದ್ದರಿಂದ ಇದನ್ನು ಒಮ್ಮೆ ಅರ್ಥಮಾಡಿಕೊಂಡರೆ ಮ್ಯಾಗ್ನೆಟಿಕ್ ಸರ್ಕ್ಯೂಟ್ ತುಂಬಾ ಸರಳವಾಗಿದೆ ಅದಕ್ಕಾಗಿಯೇ ಇದು DC ಸರ್ಕ್ಯೂಟ್ಗೆ ಹೋಲುತ್ತದೆ ಆದ್ದರಿಂದ Fm reluctance ಆದ್ದರಿಂದ ಈ ರೀತಿಯಲ್ಲಿ ಸರ್ಕ್ಯೂಟ್ ಅನ್ನುಚಿತ್ರಸಬಹುದು ಈ ರೀತಿಯ ಸರ್ಕ್ಯೂಟ್ ಅನ್ನು ಹೇಗೆ ಪರಿಹರಿಸುವುದು ಎಂಬ ಒಂದು ಅಥವಾ ಎರಡು ಸಮಸ್ಯೆಯನ್ನು ಸಹ ನೋಡಬಹುದು ಆದ್ದರಿಂದ ಇದು magnetic ಗೆ ಹೋಲುವ DC ಸರ್ಕ್ಯೂಟ್ ಆಗಿದೆ ಮುಂದೆ ಅದು ತುಂಬಾ ಸರಳವಾದದ್ದು ಮುಂದಿನದು fringing ಇದು fringing flux ಇದು air gap ಯು ಏಕರೂಪವಾಗಿಲ್ಲ ನಿರ್ದಿಷ್ಟ ಮೂಲೆಯು ಕೆಲವು ವಿಭಿನ್ನ ಹಾದಿಯನ್ನು ತೆಗೆದುಕೊಳ್ಳುತ್ತದೆ ಇದರಿಂದ ನೇರವಾಗಿ ಅದಕ್ಕೆ ಹೋಗುವುದಿಲ್ಲ ಅದು ಕೆಲವು ವಿಭಿನ್ನ ಹಾದಿಯನ್ನು ತೆಗೆದುಕೊಳ್ಳುತ್ತಿದೆ ಆದ್ದರಿಂದ ಇದರರ್ಥ magnetic ಗಳನ್ನು ಚಿತ್ರ 4 ರಲ್ಲಿ ತೋರಿಸಿರುವಂತೆ ಆದ್ದರಿಂದ ಇದು ಮೂಲತಃ non linear ಯಾಗಿದ್ದು ಅದು ಹೊರಕ್ಕೆ ಕಡಿಮೆಯಾಗುತ್ತಿದೆ ಆದ್ದರಿಂದ ಆ ಸಂದರ್ಭದಲ್ಲಿ ಪರಿಣಾಮಕಾರಿ ಗಾಳಿಯ ಅಂತರದ ವಿಸ್ತರಣೆ ಅವು ಸರಾಸರಿ ಅಂತರದಲ್ಲಿ ಕಡಿಮೆಯಾಗುತ್ತವೆ ಅದು ಸರಾಸರಿ ಅಂತರದ ಹರಿವಿನ ಸಾಂದ್ರತೆ ಎಂದು ಕರೆಯುತ್ತೇವೆ fringing ಪರಿಣಾಮವು ಕೋರ್ ಫ್ಲಕ್ಸ್ ಮಾದರಿಗಳನ್ನು ಅಂತರದ ಹತ್ತಿರ ಸ್ವಲ್ಪ ಆಳಕ್ಕೆ ತೊಂದರೆಗೊಳಿಸುತ್ತದೆ ಮತ್ತು ಗಾಳಿಯ ಅಂತರದ ಉದ್ದದೊಂದಿಗೆ ಫ್ರಿಂಜಿಂಗ್ನ ಪರಿಣಾಮವು ಹೆಚ್ಚಾಗುತ್ತದೆ ಎಂದರೆ ನನ್ನ ಪ್ರಕಾರ ಅದು ಉದ್ದವನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಈ ಗಾಳಿಯ ಅಂತರದ ಉದ್ದವು ಹೆಚ್ಚಾದರೆ ಅದು fringing ಪರಿಣಾಮವೂ ಹೆಚ್ಚಾಗುತ್ತದೆ ಎಂದು ಭಾವಿಸೋಣ ಆದ್ದರಿಂದ ಈ ರೀತಿಯ ಕೋರ್ಸ್ಗಳನ್ನು ವಿವರವಾಗಿ ಅಧ್ಯಯನ ಮಾಡುವುದಿಲ್ಲ ಕೇವಲ ಫ್ಲಕ್ಸ್ ಸಾಂದ್ರತೆಯು ಏಕರೂಪವಾಗಿಲ್ಲ ಎಂಬ ಕಲ್ಪನೆಯನ್ನು ನೀಡಲು ಈ fringe ಪರಿಣಾಮಕಾರಿ ಪ್ರದೇಶದಿಂದಾಗಿ effective air ಕಡಿಮೆಯಾಗುತ್ತಿದೆ ಆದ್ದರಿಂದ ಇದನ್ನು fringing ಎಂದು ಕರೆಯಲಾಗುತ್ತದೆ ಈಗ ಮುಂದಿನದು hysteresis loop ಇಲ್ಲಿ hysteresis loop ಎಂದರೇನು ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕು ಏಕೆಂದರೆ ಮ್ಯಾಗ್ನೆಟಿಕ್ ಸರ್ಕ್ಯೂಟ್ ಇದನ್ನು ನೋಡುತ್ತದೆ ಆದ್ದರಿಂದ ಈ ಹಿಸ್ಟರೆಸಿಸ್ ಲೂಪ್ ಆದ್ದರಿಂದ ಮ್ಯಾಗ್ನೆಟಿಕ್ ಹಿಸ್ಟರೆಸಿಸ್ ಲೂಪ್ ಅನ್ನು ನೋಡುತ್ತದೆ ಇದು ಫಿಗರ್ 5 ರಲ್ಲಿದೆ ಅದನ್ನು ಎಳೆಯಲಾಗಿದೆ ಈಗ ಒಂದು ferromagnetic ಮಾಡಲು ಬಯಸಿದರೆ ಏನು ಮಾಡಬೇಕು B H 0 ಅನ್ನು ಮಾಡಬೇಕು ಅಂದರೆ I 0 ಆಗಿರಬೇಕು H 0 ಆಗಿದ್ದರೆ I 0 ಎಂದು ಅರ್ಥೈಸಬೇಕು ಆದ್ದರಿಂದ B H 0 ಆದಾಗ ಏನು ಮಾಡಬಹುದು ಮ್ಯಾಗ್ನೆಟೈಸಿಂಗ್ ಕರೆಂಟ್ I ಅನ್ನು ಹಿಮ್ಮುಖಗೊಳಿಸುವುದು ಹೆಚ್ಚಿನ ಬಾರಿ ಮತ್ತು ಅದೇ ಸಮಯದಲ್ಲಿ ಕ್ರಮೇಣ ಕರೆಂಟ್ ಅನ್ನು ಶೂನ್ಯಕ್ಕೆ ಇಳಿಸುತ್ತದೆ ಅಂದರೆ ಹಲವಾರು ಬಾರಿ ನೋಡಬೇಕು ಮ್ಯಾಗ್ನೆಟೈಸಿಂಗ್ ಕರೆಂಟ್ ನ ದಿಕ್ಕನ್ನು ಹಿಮ್ಮುಖಗೊಳಿಸಲು ಮತ್ತು ಅದೇ ಸಮಯದಲ್ಲಿ ಕ್ರಮೇಣ ಕರೆಂಟ್ ಅನ್ನು ಶೂನ್ಯಕ್ಕೆ ಇಳಿಸಬೇಕಾದರೆ ನಂತರ ಮಾತ್ರ B H 0 ಸಿಗುತ್ತದೆ ಮತ್ತು ಹೆಚ್ಚುತ್ತಿರುವ magnetic field strength H ಮೌಲ್ಯಗಳಿಗೆ ಮತ್ತು ಅನುಗುಣವಾದ ಫ್ಲಕ್ಸ್ ಸಾಂದ್ರತೆ B ಅನ್ನು ಅಳೆಯಲಾಗುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಏನಾಗಬಹುದು ಎಂದರೆ ಆ ಫೆರೋಮ್ಯಾಗ್ನೆಟಿಕ್ ವಸ್ತುವನ್ನು ಡಿಮ್ಯಾಗ್ನೆಟೈಜ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇದರರ್ಥ ಅದು 0 ರಿಂದ ಪ್ರಾರಂಭವಾಗುತ್ತಿದೆ ಈಗ ಏನು ಮಾಡಬಹುದು ಈಗ ನಾನು ಏನು ಮಾಡುತ್ತೇನೆಂದರೆ ಇದನ್ನು ಮಾಡಿದ ನಂತರ ಪ್ರಯತ್ನಿಸುತ್ತಿದ್ದೇನೆ H ಅನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತೇನೆ ಆದ್ದರಿಂದ H ಎಂದರೆ ಕರೆಂಟ್ ಅನ್ನು ಹೆಚ್ಚಿಸುತ್ತದೆ ನಂತರ ಇದು o g b ಮಾರ್ಗವನ್ನು ಅನುಸರಿಸುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ H ಈಗ ಹೆಚ್ಚುತ್ತಿರುವ magnetic field strength H ಮೌಲ್ಯಗಳು ಮತ್ತು ಅನುಗುಣವಾದ ಫ್ಲಕ್ಸ್ ಸಾಂದ್ರತೆಯ B ಅನ್ನು ಅಳೆಯಲಾಗುತ್ತದೆ ಆದ್ದರಿಂದ ಇದರರ್ಥ H ಮೌಲ್ಯವನ್ನು ಈಗ ಹೆಚ್ಚಿಸುತ್ತಿದೆ ನಂತರ 0 ಮೂಲದಿಂದ ಪ್ರಾರಂಭವಾಗುತ್ತದೆ ಏಕೆಂದರೆ ಸಂಪೂರ್ಣವಾಗಿ ಫೆರೋಮ್ಯಾಗ್ನೆಟಿಕ್ ವಸ್ತುವನ್ನು ಡಿಮ್ಯಾಗ್ನೆಟೈಜ್ ಮಾಡಲಾಗಿದೆ ಈಗ H ಅನ್ನು ಹೆಚ್ಚಿಸುತ್ತಿವೆ ಅಂದರೆ ನಾನು ಹೇಳುವ ಕರೆಂಟ್ ಅನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ ಕರೆಂಟ್ ಅನ್ನು ಹೆಚ್ಚಿಸಿದ ನಂತರ ಏನಾಗುತ್ತದೆ ಡೊಮೇನ್ಗಳು ನಿಜವಾಗಿ ಜೋಡಿಸಲು ಪ್ರಾರಂಭಿಸುತ್ತವೆ ಮತ್ತು ಇದರ ಪರಿಣಾಮವಾಗಿ B ಮತ್ತು H ನಡುವಿನ ಸಂಬಂಧವನ್ನು curve o g b ಮುಖಾಂತರ ತೋರಿಸಲಾಗುತ್ತದೆ ಆದ್ದರಿಂದ ಇದು curve o g b ಇದು ಮಧ್ಯಮ ರೇಖೆ ಈ ಮಧ್ಯದ curve o g b ಅದು H ವರೆಗೆ ತಲುಪಿದೆ ಎಂದು ಭಾವಿಸೋಣ ಈಗ ಇದಕ್ಕೆ ಬಂದರೆ ಈಗ o y ನಲ್ಲಿ ತೋರಿಸಿರುವಂತೆ H ನ ಒಂದು ನಿರ್ದಿಷ್ಟ ಮೌಲ್ಯದಲ್ಲಿ ಹೆಚ್ಚಿನ ಡೊಮೇನ್ಗಳು ಜೋಡಿಸಲ್ಪಟ್ಟಿರುತ್ತವೆ ಮತ್ತು ಫ್ಲಕ್ಸ್ ಸಾಂದ್ರತೆಯನ್ನು ಮತ್ತಷ್ಟು ಹೆಚ್ಚಿಸುವುದು ಕಷ್ಟವಾಗುತ್ತದೆ Materials saturated ಎಂದು ಹೇಳಲಾಗುತ್ತದೆ ಹೀಗಾಗಿ saturation flux ಅಂದರೆ ಇದು ಹೆಚ್ಚುತ್ತಿದೆ ಈಗ ಕರೆಂಟ್ ಹೆಚ್ಚುತ್ತಿದೆ ಅದು o y ಇದು o ಮತ್ತು ಇದು y o y ಎಂಬ ಮೌಲ್ಯವನ್ನು ತಲುಪುತ್ತದೆ ಆದ್ದರಿಂದ ಅದರ ನಂತರ ಹೆಚ್ಚಳವು Hmax ಅನ್ನು ಹೆಚ್ಚಿಸಲು ಪ್ರಯತ್ನಿಸಿದರೂ ಸಹ ಫ್ಲಕ್ಸ್ ಸಾಂದ್ರತೆಯು ಹೆಚ್ಚಾಗುತ್ತಿಲ್ಲ ಎಂದು ಕಂಡುಕೊಳ್ಳುತ್ತದೆ ಆದ್ದರಿಂದ ಇದು ಸ್ಯಾಚುರೇಶನ್ ನಂತರದ ಗರಿಷ್ಠ m ಮೌಲ್ಯವಾಗಿದೆ ಮತ್ತು ಇದು maxi m flux density ಮತ್ತು ಸ್ಯಾಚುರೇಟೆಡ್ ಆಗಿದೆ ಎಂದು ಹೇಳಬಹುದು ಆ ನಂತರ ಫ್ಲಕ್ಸ್ ಸಾಂದ್ರತೆಯು ಹೆಚ್ಚಾಗುವುದಿಲ್ಲ ಎಂದು ಕರೆಯುತ್ತಾರೆ materials saturated ಎಂದು ಹೇಳಲಾಗುತ್ತದೆ ಈಗ ಅದು satuarted ಆಗಿದೆ ಹೀಗಾಗಿ ಇದನ್ನು saturation flux density B r ಎಂದು ಹೇಳುತ್ತಾರೆ ಆದ್ದರಿಂದ ಇದು ನನ್ನ Hmax ಮತ್ತು ಇದು ನನ್ನ Bmax ಇದನ್ನೇ Bmax ಎಂದು ಕರೆಯುತ್ತಾರೆ ಇದು saturated ಆಗಿದೆ ಈಗ ಒಂದು ವಿಷಯವಿದೆ ಈ B r ಅದನ್ನು satuarted ಎಂದು ಓದುವುದಿಲ್ಲ ಅದು ನಿಜವಾಗಿ B residual ಆದ್ದರಿಂದ ಇದು ಒಂದು ಆದ್ದರಿಂದ ಕೇವಲ 1 ನಿಮಿಷ ನನಗೆ ಈ ವಿಷಯವನ್ನು ಬಿಡಿ ಆದ್ದರಿಂದ ಅದರ ನಂತರ ಈಗ H ನ ಮೌಲ್ಯಗಳು ಕಡಿಮೆಯಾಗಿದ್ದರೆ ಅದನ್ನು ಕಡಿಮೆ ಮಾಡಲು ಪ್ರಯತ್ನಿಸಿದರೆ flux density ಯು b c ವಕ್ರರೇಖೆಯನ್ನು ಅನುಸರಿಸುತ್ತದೆ ಎಂದು ಕಂಡುಬರುತ್ತದೆ ಈಗ b c ಅನ್ನು ಕಡಿಮೆ ಮಾಡಲು ಪ್ರಯತ್ನಿಸಿದಾಗ ಅಥವಾ ಕರೆಂಟ್ ಅನ್ನು ಕಡಿಮೆ ಮಾಡಲು ಪ್ರಯತ್ನಿಸಿದಾಗ ನಾನು ಈ ವಕ್ರರೇಖೆಯಲ್ಲಿ ಕರೆಂಟ್ ಅನ್ನು ಕಡಿಮೆ ಮಾಡುವಲ್ಲಿ ಏಕೆ ಚಲಿಸುತ್ತಿದ್ದೇನೆ ಎಂದು ಭಾವಿಸೋಣ ಆದ್ದರಿಂದ ಅದು ಈ ದಿಕ್ಕಿನಲ್ಲಿ ಚಲಿಸುತ್ತಿದೆ ಆದ್ದರಿಂದ H 0 ಕೆಲವು ಫ್ಲಕ್ಸ್ ವಸ್ತುಗಳಲ್ಲಿ ಇರುವಾಗ ಕಂಡುಹಿಡಿಯುತ್ತದೆ ಇದನ್ನು ವಾಸ್ತವವಾಗಿ residual ಈಗಕರೆಂಟ್ ನ ದಿಕ್ಕನ್ನು ಹಿಮ್ಮುಖಗೊಳಿಸಿದರೆ ಈಗ ಈ ಭಾಗವು ಚಲಿಸುತ್ತಿದೆ ಈ ಹಂತವು o d ಎಂದು ಕೆಲವು ಹಂತಕ್ಕೆ ಬರುತ್ತದೆ ಆದ್ದರಿಂದ ಕೆಲವು ಮೌಲ್ಯವು H ಮೌಲ್ಯ ಹಿಮ್ಮುಖ ದಿಕ್ಕಿನಲ್ಲಿ ಅಥವಾ ಕರೆಂಟ್ ನ ದಿಕ್ಕನ್ನು ಹಿಮ್ಮುಖಗೊಳಿಸುತ್ತದೆ ಆ ಸಮಯದಲ್ಲಿ ಈ ಮೌಲ್ಯವು ಈ flux density ಎಂದು ಕರೆಯುತ್ತಾರೆ ಈ ಮೌಲ್ಯವು ನಿಧಾನವಾಗಿ ಮತ್ತು ನಿಧಾನವಾಗಿ 0 ಕ್ಕೆ ಬರುತ್ತಿದೆ ಎಂದು ಕಂಡುಕೊಳ್ಳುತ್ತದೆ ಈ ಸಮಯದಲ್ಲಿ ಈ ಹಂತದಲ್ಲಿ B 0 ಅನ್ನು ಕಾಣಬಹುದು ಆದ್ದರಿಂದ ಏನಾಗುತ್ತಿದೆ ಮೊದಲು ಅದು ಇಲ್ಲಿಂದ ಬಂದಿದೆ ಅದು ಸ್ಯಾಚುರೇಶನ್ಗೆ ತಲುಪುತ್ತದೆ ಸ್ಯಾಚುರೇಶನ್ ಫ್ಲಕ್ಸ್ ಸಾಂದ್ರತೆ ಎಂದು ಕರೆಯಲಾಗುತ್ತದೆ ನಂತರ ಈ Bmax ಕರೆಂಟ್ ನ ದಿಕ್ಕನ್ನು ಹಿಮ್ಮುಖಗೊಳಿಸುತ್ತದೆ ಇದರ ಅರ್ಥ ಹಿಮ್ಮುಖಗೊಳಿಸುವಾಗ ಕರೆಂಟ್ ಈಗ ಕಡಿಮೆಯಾಗುತ್ತಿದೆ ಹಿಮ್ಮುಖವಾಗುತ್ತಿಲ್ಲ ಕರೆಂಟ್ ಅನ್ನು ಕಡಿಮೆ ಮಾಡುತ್ತಿದೆ ಆದ್ದರಿಂದ ಇಲ್ಲಿ ಈ ಹಂತದಲ್ಲಿ ಕೆಲವು residual flux B 0 ಆಗಿರುತ್ತದೆ ಅದೇ ಫೀಲಾಸಫಿ ಸಂಭವಿಸುತ್ತದೆ ಕರೆಂಟ್ ಋಣಾತ್ಮಕ ದಿಕ್ಕಿನಲ್ಲಿ ಹೆಚ್ಚಾಗುತ್ತದೆ ಎಂದು ನಾನು ಈ ವಿಷಯವನ್ನು ಅರ್ಥೈಸುತ್ತೇನೆ ಅದು ಇಲ್ಲಿಗೆ ತಲುಪಿದ ರೀತಿ ಅದೇ ರೀತಿ ಆಗುತ್ತದೆ ಮತ್ತು ಅದು ಅಲ್ಲಿಗೆ ಒಂದು ಬಿಂದುವನ್ನು ಪಡೆಯುತ್ತದೆ ಅಲ್ಲಿ satuarted point ಸಿಗುತ್ತದೆ ಮತ್ತೊಮ್ಮೆ ಈ ದಿಕ್ಕಿನಲ್ಲಿ ಮತ್ತೆ ಚಲಿಸುತ್ತಿದ್ದೇವೆ ಮತ್ತೆ ಈ ಬದಿಯಲ್ಲಿ ಈ ಋಣಾತ್ಮಕ ಕರೆಂಟ್ ನೊಂದಿಗೆ ಹೋಗುವುದು ನಿಧಾನವಾಗಿ ಮತ್ತು ನಿಧಾನವಾಗಿ ಕಡಿಮೆಯಾಗುತ್ತಿದೆ ಮತ್ತು ಈ ಹಂತಕ್ಕೆ ಬರುತ್ತಿದೆ ಆದ್ದರಿಂದ ಕೆಲವು ಉಳಿದ magnetism ಮತ್ತೆ ಇಲ್ಲಿರುತ್ತದೆ ಮತ್ತು ಅಂತಿಮವಾಗಿ ಮೊದಲಿನಂತೆಯೇ ಈ ಹಂತದ ನಂತರ ನೋಡಿ ಇದು ಈ ರೀತಿ ಬರುತ್ತದೆ ಮತ್ತು ಅಂತಿಮವಾಗಿ ಅದು ಈ ರೀತಿ ಬರುತ್ತದೆ ಆದ್ದರಿಂದ ಈ ರೀತಿಯಲ್ಲಿ B H loop ಪೂರ್ಣಗೊಳ್ಳುತ್ತದೆ ಆದ್ದರಿಂದ ಇದು ವಾಸ್ತವವಾಗಿ ಫೆರೋಮ್ಯಾಗ್ನೆಟಿಕ್ ವಸ್ತುವಿನೊಂದಿಗೆ A ಯ B H curve ಎಂದು ಕರೆಯುತ್ತಾರೆ ಆದ್ದರಿಂದ ಇದು ಮ್ಯಾಗ್ನೆಟಿಕ್ ಸರ್ಕ್ಯೂಟ್ನಂತೆಯೇ ಆಗುವುದಿಲ್ಲ ಆದ್ದರಿಂದ ವಿವರಿಸಬೇಕು ನಂತರ ಸ್ವಲ್ಪ ಅರ್ಥಮಾಡಿಕೊಳ್ಳಬೇಕು ಆದ್ದರಿಂದ ಇದರರ್ಥ ಎಲ್ಲವನ್ನೂ ಇಲ್ಲಿ ನೀಡಲಾಗಿದೆ ಇಲ್ಲಿಂದ ಅದು ಪ್ರಾರಂಭವಾಗುತ್ತದೆ ಆದರೆ ಅಂತಿಮವಾಗಿ ಅದು ಹೀಗೆ ಚಲಿಸುತ್ತದೆ ಆದ್ದರಿಂದ ನಾನು ಇಲ್ಲಿ ಬರೆದದ್ದನ್ನು ಮತ್ತು ನಾನು ಹೇಳುವ ಯಾವುದನ್ನಾದರೂ ಹೆಜ್ಜೆ ಹಾಕಿ ಮತ್ತು ಇದರ ಹಿಂದಿನ ಫೀಲಾಸಫಿ ಅದು ಆದ್ದರಿಂದ ಇಲ್ಲಿ ಸಹ ಎಲ್ಲವೂ ನಾನು ಬರೆದದ್ದನ್ನು ಇಲ್ಲಿ ಬರೆಯಲಾಗಿದೆ ಮತ್ತು ಒಂದು ವಿಷಯವೆಂದರೆ magneic field strength ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ ಸಮಯದಲ್ಲಿ ಇದು ಮೌಲ್ಯವಾಗಿದೆ ಇದು o d Flux density ಎಂದು ಕರೆಯಲಾಗುತ್ತದೆ ಆದ್ದರಿಂದ hysteresis ಮತ್ತು eddy current losses magnetic ದ ರೂಪದಲ್ಲಿ ಕಾಣಿಸಿಕೊಳ್ಳುತ್ತದೆ ಆದ್ದರಿಂದ ತಾಪಮಾನ ಏರಿಕೆ rating ಮತ್ತು efficiency of transformer ನ್ನು ನಿರ್ಧರಿಸುವಲ್ಲಿ core loss ಮುಖ್ಯವಾಗಿದೆ ಯಂತ್ರಗಳು ಮತ್ತು ಇತರ AC ಚಾಲಿತ ವಿದ್ಯುತ್ಕಾಂತೀಯ ಸಾಧನಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೋಡೋಣ

ಆದ್ದರಿಂದ ಈಗ hysteresis ಖಾತೆಯಲ್ಲಿನ power loss ವು ಹರ್ಟ್ಜ್ ಆಗಿದೆ ಇದು ಹರ್ಟ್ಜ್ನಲ್ಲಿದೆ ಅಂತೆಯೇ eddy current power loss ವಾಗಿರುತ್ತದೆ ಆದ್ದರಿಂದ ಇಲ್ಲಿಯವರೆಗೆ ಮ್ಯಾಗ್ನೆಟಿಕ್ ಸರ್ಕ್ಯೂಟ್ ಗೆ ಸ್ವಲ್ಪ ಸಂಬಂಧಿಸಿರುವ ವಿಷಯವಾಗಿದೆ ಈಗ ಮುಂದಿನದು magnetically ಇವೆ ಒಂದು loop ನಲ್ಲಿ time varying ಕರೆಂಟ್ ಹರಿಯುತ್ತಿದ್ದರೆ ಮತ್ತು ಮತ್ತೊಂದು ಲೂಪ್ ಅದು ಇತರ ಸುರುಳಿಗೆ ಕೆಲವು ಫ್ಲಕ್ಸ್ ಅನ್ನು ಲಿಂಕ್ ಮಾಡುತ್ತದೆ ಮತ್ತು ಅವುಗಳನ್ನು ವಾಸ್ತವವಾಗಿ ಕಾಂತೀಯವಾಗಿ ಜೋಡಿಸಲಾಗುತ್ತದೆ ಎಂದು ಹೇಳಲಾಗುತ್ತದೆ ಈಗ ವಾಸ್ತವವಾದ inductance ಎರಡು inductors ಒಂದಕ್ಕೊಂದು ಸಮೀಪದಲ್ಲಿದ್ದಾಗ ಒಂದು ಸುರುಳಿಯಲ್ಲಿ ಉಂಟಾಗುವ ಕರೆಂಟ್ ನ ಕಾಂತೀಯ ಹರಿವು ಇತರ ಸುರುಳಿಯೊಂದಿಗೆ ಸಂಪರ್ಕಿಸುತ್ತದೆ ಅಲ್ಲಿ ನಂತರದ ವೋಲ್ಟೇಜ್ ಅನ್ನು ಪ್ರಚೋದಿಸುತ್ತದೆ ಈ ವಿದ್ಯಮಾನವನ್ನು mutual inductance ಎಂದು ಕರೆಯಲಾಗುತ್ತದೆ ಆದ್ದರಿಂದ ಉದಾಹರಣೆಗೆ ಇದು ಸರಳ ಸರ್ಕ್ಯೂಟ್ ಎಂದು ಭಾವಿಸೋಣ ಇಲ್ಲಿ ಕರೆಂಟ್ sources ಅನ್ನು ತೋರಿಸಲಾಗಿದೆ ಇದು ಸುಲಭವಾದ ತಿಳುವಳಿಕೆಗಾಗಿ ಅಲ್ಲ ಮತ್ತು ಇದನ್ನು ಮೀರಿದ v ನ ವೋಲ್ಟೇಜ್ ಇದೆ ಇದು ಫ್ಲಕ್ಸ್ ಇದು time varying current ಮತ್ತು ಇದು ಫ್ಲಕ್ಸ್ ಆಗಿದೆ ಮತ್ತು ಇದು ಹಲವಾರು N ತಿರುವುಗಳನ್ನು ಹೊಂದಿದೆ ಆದ್ದರಿಂದ magnetic flux N ತಿರುವುಗಳೊಂದಿಗೆ ಒಂದೇ ಸುರುಳಿಯಲ್ಲಿ ಉತ್ಪತ್ತಿಯಾಗುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಇದು ಫ್ಲಕ್ಸ್ನ ದಿಕ್ಕು ಮತ್ತು ಇದು N turn ಆಗಿದೆ ಆದ್ದರಿಂದ ಆ ಸಂದರ್ಭದಲ್ಲಿ ಫ್ಯಾರಡೆ ಅವರ ಕಾನೂನಿನ ಪ್ರಕಾರ coils ನಲ್ಲಿ induced ವೋಲ್ಟೇಜ್ V ತಿರುವುಗಳ ಸಂಖ್ಯೆಗೆ ಅನುಪಾತದಲ್ಲಿರುತ್ತದೆ ಮತ್ತು ತಿಳಿದಿರುವ ಫ್ಲಕ್ಸ್ನ ಕಾಂತೀಯ ಬದಲಾವಣೆಯ ಸಮಯದ ದರ ಅಂದರೆ v N d d t ಆದ್ದರಿಂದ ಇದರರ್ಥ v N d d t ಆದರೆ ಈ ಫ್ಲಕ್ಸ್ ಅದು current I ಅನ್ನು ಅವಲಂಬಿಸಿರುತ್ತದೆ ಎಂಬುದು ಪ್ರಶ್ನೆ I ಕಡಿಮೆಯಾದರೆ ಕಡಿಮೆಯಾಗುತ್ತದೆ I ಹೆಚ್ಚಾದರೆ ಹೆಚ್ಚಾಗುತ್ತದೆ ಆದ್ದರಿಂದ ಇದು ವಾಸ್ತವವಾಗಿ ಹೇಳುವ ಒಂದು function of I ಆಗಿದೆ ಆದ್ದರಿಂದ ಆ ಸಂದರ್ಭದಲ್ಲಿ ಏನಾಗುತ್ತದೆ ಎಂದರೆ ಈ ಸಮೀಕರಣವು N d d t chain rule ದಂತೆ ಬರೆಯಬಹುದು ಆದ್ದರಿಂದ d d t d d i d i d t ಅನ್ನು ಬರೆಯಬಹುದು ಆದ್ದರಿಂದ ಇದು d d i ಮತ್ತು d i d t ಆಗಿದೆ ಆದ್ದರಿಂದ ಈ ಪದ N d d i ಇದು ವಾಸ್ತವವಾಗಿ L ಅಂದರೆ ಇಂಡಕ್ಟನ್ಸ್ ಅಂದರೆ v L d i d t ಇದು ಮೊದಲು ಸಹ ನೋಡಿದ್ದೇವೆ ಆದ್ದರಿಂದ L d i d t ಮತ್ತು L N L N d d i ಅಥವಾ ಸಾಮಾನ್ಯವಾಗಿ ಕೆಲವೊಮ್ಮೆ L ಎಂದು ಬರೆಯಬಹುದು ಅದನ್ನು ಸ್ಪಷ್ಟಗೊಳಿಸಲು ನನಗೆ ಅವಕಾಶ ಮಾಡಿಕೊಡಿ ಅಂದರೆ ಕೆಲವೊಮ್ಮೆ L N i ಅಂದರೆ Li N ಎಂದು ಬರೆಯಿರಿ Li N ಎಂದು ಸಂಖ್ಯಾತ್ಮಕಗಳಿಗೆ ಇದು ಅಗತ್ಯವಾಗಿರುತ್ತದೆ ಆದ್ದರಿಂದ ಇದರರ್ಥ v L ಮತ್ತು L N d ಆದ್ದರಿಂದ coil ಇಂಡಕ್ಟನ್ಸ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇದು ವಾಸ್ತವವಾಗಿ ಈ ರೀತಿಯ ಸುರುಳಿಗೆ ಸ್ವಯಂ ಪ್ರಚೋದನೆಯಾಗಿದೆ ಮತ್ತು ಇಲ್ಲಿ ಈ ಸುತ್ತಮುತ್ತಲಿನ ಬೇರೆ ಕಾಯಿಲ್ ಇಲ್ಲ ಬೇರೆ ಕಾಯಿಲ್ ಇಲ್ಲ ಆದ್ದರಿಂದ ಮುಂದಿನದು ಇದು ಕಾಯಿಲ್ 1 ಗೆ ಸಂಬಂಧಿಸಿದಂತೆ ಕಾಯಿಲ್ 2 ರ mutual inductance M 2 1 ಎಂಬ ಎರಡು ಸುರುಳಿಗಳೆಂದು ಕರೆಯೋಣ ಈಗ ಇಲ್ಲಿ ಕರೆಂಟ್ ನ source ಇರುತ್ತವೆ ಒಟ್ಟು ಫ್ಲಕ್ಸ್ ಲಿಂಕ್ಗೇಜ್ಗಳು ಈ ಕಾಯಿಲ್ 1 ಗಾಗಿ 1 ಎಂದು ಹೇಳಿದರೆ ಇದು ಕಾಯಿಲ್ 1 ಇದು ನನ್ನದು ಕಾಯಿಲ್ 1 ಮತ್ತು ಇದು ನನ್ನ ಕಾಯಿಲ್ 2 ಈ ಇಂಡಕ್ಟನ್ಸ್ L 1 ಇಂಡಕ್ಟನ್ಸ್ L 2 ಆಗಿದೆ ಆದ್ದರಿಂದ ಒಟ್ಟು ಫ್ಲಕ್ಸ್ 1 ಆದ್ದರಿಂದ ಈ coil ನ flux linkages ಅನ್ನು 1 ಎಂದು ಕರೆಯಲಾಗುತ್ತದೆ ಇದಲ್ಲದೆ 1 ಮತ್ತೊಂದು ಹಾದಿಗೆ ಈ flux ಇದು ಕಾಯಿಲ್ 1 ಮತ್ತು ಕಾಯಿಲ್ 2 ಅನ್ನು ಲಿಂಕ್ ಮಾಡುತ್ತದೆ ಇದು ವಾಸ್ತವವಾಗಿ mutual flux ಆಗಿದೆ ಆದ್ದರಿಂದ ಈ 1 1 1 1 2 ನಿಜವಾಗಿ ಏನು ಮಾಡುತ್ತಿದ್ದೇವೆ 1 ಇದು ಒಟ್ಟು ಫ್ಲಕ್ಸ್ ಆಗಿದೆ ಇದು ಕಾಯಿಲ್ 1 ಅನ್ನು ಲಿಂಕ್ ಮಾಡುತ್ತದೆ ಆದರೆ 1 2 ವಾಸ್ತವವಾಗಿ ಕಾಯಿಲ್ 2 ಅನ್ನು ಲಿಂಕ್ ಮಾಡುತ್ತದೆ ಇದು ಕಾಯಿಲ್ ಅನ್ನು ಲಿಂಕ್ ಮಾಡುವ ಇನ್ನೊಂದು ಭಾಗವಾಗಿದೆ ಆದ್ದರಿಂದ 1 1 12 ಇದು ಕಾಯಿಲ್ 1 ಅನ್ನು ಲಿಂಕ್ ಮಾಡುತ್ತದೆ ಮತ್ತು 1 2 ಮಾತ್ರ ಕಾಯಿಲ್ 2 ಅನ್ನು ಲಿಂಕ್ ಮಾಡುತ್ತದೆ ಆದ್ದರಿಂದ 1 1 1 1 2 ಮತ್ತು ಸುರುಳಿ1 ರ ತಿರುವುಗಳ ಸಂಖ್ಯೆ N 1 ಮತ್ತು ಸುರುಳಿ 2 ರ ತಿರುವುಗಳ ಸಂಖ್ಯೆ N 2 Mutual inductance M 2 1 ಎಂದರೆ 2 1 ಎಂದರೆ ಕಾಯಿಲ್ 1 ಗೆ ಸಂಬಂಧಿಸಿದಂತೆ ಕಾಯಿಲ್ 2 ಎಂದರ್ಥ M 2 1 ಎಂದು ಹೇಳಿದಾಗ ಕಾಯಿಲ್ 1 ಕೆಲವು ಕರೆಂಟ್ I 1 ಇಂದ excited M 2 1 ಕಾಯಿಲ್ 1 ಗೆ ಸಂಬಂಧಿಸಿದಂತೆ ಕಾಯಿಲ್ 2